ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ಕೊನೆಯ ಉಪನ್ಯಾಸದ ನಂತರ ನಾನು ನಿಮಗೆ ಹೇಳುತ್ತೇನೆ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರೊಂದಿಗೆ ನಾನು ಚರ್ಚಿಸಿದೆ ಮತ್ತು ಅವನಿಗೆ ದೂರು ಇದೆ TW thrust weight ratioದಲ್ಲಿ ಬಹಳಷ್ಟು ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ ಎಂದು ಅವರು ಹೇಳುತ್ತಾರೆ ಆದರೆ ನಮ್ಮ ಹ್ಯಾಂಗರ್ ನಾವು ಪ್ರೊಪೆಲ್ಲರ್ ಹೊಂದಿರುವ ವಿಮಾನವನ್ನು ಹೊಂದಿದ್ದೇವೆ ಮತ್ತು ವಿದ್ಯುತ್ ರೇಟಿಂಗ್ ಮೂಲಕ ಪ್ರೊಪೆಲ್ಲರ್ ಚಾಲಿತ ಐಸಿ ಎಂಜಿನ್ ಚಾಲಿತ ಪ್ರೊಪೆಲ್ಲರ್ ಎಂಜಿನ್ನಲ್ಲಿ ಮಾನದಂಡವನ್ನು ನಿರೂಪಿಸಲು ನಾವು ಪ್ರಯತ್ನಿಸುತ್ತೇವೆ ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕಾಗಿ ಒತ್ತಡದ ಬಗ್ಗೆ ನಾವು ಮಾತನಾಡುವುದಿಲ್ಲ ಜೆಟ್ಗಾಗಿ ನಾವು ಖಂಡಿತವಾಗಿಯೂ ಒತ್ತಡದ ಬಗ್ಗೆ ಮಾತನಾಡುತ್ತೇವೆ ಇದನ್ನು ಹೇಗೆ ನಿರ್ವಹಿಸುವುದು ನಾನು ಅದೇ ಪ್ರಶ್ನೆಯನ್ನು ನನ್ನಲ್ಲಿಯೇ ಕೇಳಿದಾಗ ನೀವು ಚಲನೆಯ ಬಗ್ಗೆ ಮಾತನಾಡುವಾಗಲೆಲ್ಲಾ ನಾವು m a ಗೆ ಸಮಾನವಾದ F ಕಡೆಗೆ ಮ್ಯಾಪ್ ಮಾಡಲಾಗುವುದು ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಆದ್ದರಿಂದ ನೀವು ವೇಗಗೊಳಿಸಲು ಬಯಸಿದರೆ ನಿರ್ದಿಷ್ಟ ದ್ರವ್ಯರಾಶಿಯನ್ನು ವೇಗಗೊಳಿಸಲು ನೀವು ಬಯಸಿದರೆ ನಿಮಗೆ ಒಂದು ಶಕ್ತಿ ಬೇಕು ಆದ್ದರಿಂದ ಒತ್ತಡವು ನಮಗೆ ಬಹಳ ಹತ್ತಿರದಲ್ಲಿದೆ ಏಕೆಂದರೆ ಅದು ತಕ್ಷಣವೇ ಒಂದು ಶಕ್ತಿಯಾಗಿದೆ ವೇಗವರ್ಧನೆ ಏನೆಂದು ನಮಗೆ ತಿಳಿದಿದೆ ಆದರೆ ನೇರವಾಗಿ ಶಕ್ತಿಯಿಂದ ಎಂಜಿನ್ ಶಕ್ತಿಯೊಂದಿಗೆ ಸಂಬಂಧಿಸಿದಾಗ ಅದು ಅಷ್ಟು ನೇರವಾಗಿರುವುದಿಲ್ಲ ಆದ್ದರಿಂದ ನಾನು ಈ ಅಂಶದ ಬಗ್ಗೆ ಏನನ್ನಾದರೂ ಚರ್ಚಿಸುತ್ತೇನೆ ಮತ್ತು ಒಂದು ಸಾಮಾನ್ಯತೆಯನ್ನು ತರಲು ಪ್ರಯತ್ನಿಸುತ್ತೇನೆ ಎಂದು ಭಾವಿಸಿದ್ದೇನೆ ಏಕೆಂದರೆ ಯಾರಾದರೂ ವೇಗವನ್ನು ಹೆಚ್ಚಿಸಬೇಕಾದರೆ ಅದು ಬಾಹ್ಯ ಶಕ್ತಿಯಿಂದ ಕಾರ್ಯನಿರ್ವಹಿಸಿದರೆ ಅದನ್ನು ವೇಗಗೊಳಿಸಬಹುದು ನಾನು ಅದನ್ನು ಮಾಡುವ ಮೊದಲು ನಾವು ತೂಕದ ಅನುಪಾತಕ್ಕೆ ಯಾವ ರೀತಿಯಲ್ಲಿ ಚರ್ಚಿಸುತ್ತಿದ್ದೇವೆ ಮತ್ತು ನಾವು ಆ ವಿಷಯಗಳನ್ನು ಏಕೆ ಚರ್ಚಿಸುತ್ತಿದ್ದೇವೆ ಎಂದು ನೋಡೋಣ ನಾವು ನೆನಪಿಸಿಕೊಂಡರೆ ಇದು ನಾವು ಮಾಡುವ ವಿಮಾನವು ಬೆಚ್ಚಗಾಗಲು ಟೇಕ್ಆಫ್ ಮಾಡಲು ಏರಲು ವಿಹಾರಕ್ಕೆ ಇಳಿಯುವ ಮತ್ತು ಇಳಿಯುವ ಮೂಲ ಹಾರಾಟದ ಮಾರ್ಗ ಅಥವಾ ಮೂಲ ಕುಶಲತೆ ಎಂದು ನಾವು ಒಪ್ಪಿದ್ದೇವೆ ನಾನು ಇಲ್ಲಿ 0 ರಿಂದ 1 ಅನ್ನು ನೋಡಿದರೆ ಅದು ಬೆಚ್ಚಗಾಗಲು ಮತ್ತು ಟೇಕ್ಆಫ್ ಆಗಿರುತ್ತದೆ ನೀವು ಟೇಕ್ಆಫ್ ವೇಗವನ್ನು ಬಯಸಿದಾಗ ನಿಮಗೆ ವಿಮಾನವನ್ನು ಅಪೇಕ್ಷಿತ ಕೋನದಲ್ಲಿ ಅಥವಾ CLmaxಗೆ ಹತ್ತಿರವಿರುವ CLಅನ್ನು ಬಯಸಿದಲ್ಲಿ ಇರಿಸಬಹುದು ಮತ್ತು ಅದು Liftoffಗೆ ಸಾಧ್ಯವಾಗುತ್ತದೆ ಆದ್ದರಿಂದ V lift off ಎಂದು ನಾನು ಹೇಳುತ್ತೇನೆ ಇದನ್ನು ನಾವು ಸಾಮಾನ್ಯವಾಗಿ 1 2 ರಿಂದ 1 3 Vstall ಎಂದು ಬರೆಯಬಹುದು ಈಗ ಹೇಗಾದರೂ ಪ್ರಶ್ನೆ ಬರುತ್ತದೆ ನಾನು U0 ಗೆ ಸಮನಾಗಿರುತ್ತೇನೆ ನಿಗದಿತ ಅಂತರದಲ್ಲಿ VV liftoff ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಆಪರೇಟರ್ ಆಗಿ ಅಥವಾ ಡಿಸೈನರ್ ಆಗಿ ವಿಮಾನವು ನಿಗದಿತ ಅಂತರದಲ್ಲಿ V liftoff ಅನ್ನು ಸಾಧಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಈ ದೂರವನ್ನು ನಾನು ಬಯಸುತ್ತೇನೆ ಏಕೆಂದರೆ ನಿಮಗೆ ಅಗತ್ಯವಿರುವ ಕಾರಣ ಕಾರ್ಯಾಚರಣೆಯ ವಿರುದ್ಧ ಹೋಗುವ ದೊಡ್ಡ ಟೇಕ್ಆಫ್ ದೂರವನ್ನು ನೀವು ಹೊಂದಲು ಸಾಧ್ಯವಿಲ್ಲ ನಿಮಗೆ ದೊಡ್ಡ ಪ್ರದೇಶದ ದೊಡ್ಡ ಭೂಮಿ ಬೇಕು ಈಗ ಹತ್ತನೇ ಮತ್ತು ಹನ್ನೊಂದನೇ ತರಗತಿಯ ಜ್ಞಾನದಲ್ಲೂ ಸಹ ನಾನು ಬರೆದರೆ ಈ ವಿಮಾನವು ನೆಲದ ಮೇಲೆ ವೇಗವನ್ನು ಪಡೆಯುತ್ತಿದೆ ಮತ್ತು ಅಲ್ಲಿ ಒಂದು ಒತ್ತಡವಿದೆ ಮತ್ತು ಡ್ರ್ಯಾಗ್ ಇದೆ ಅಲ್ಲಿ ಎತ್ತುವ ಸಾಧ್ಯತೆಯಿದೆ ಮತ್ತು ತೂಕವಿದೆ ಮತ್ತು ಇಲ್ಲಿ ಒಂದು ಪ್ರತಿಕ್ರಿಯೆ ಆರ್ ಇದೆ ಇದು ನಿಮಗೆ ತುಂಬಾ ಸರಳವಾಗಿದೆ ಆದ್ದರಿಂದ ವೇಗವರ್ಧನೆಗೆ ಕಾರಣವಾಗುವ ಒತ್ತಡವನ್ನು ನಾವು ಏನು ಬರೆಯಬೇಕು ಮತ್ತು deceleration minus mu ಅಥವಾ ಎಳೆಯಿರಿ ಕಾರಣವಾಗುವುದನ್ನು ಘರ್ಷಣಾತ್ಮಕ ಶಕ್ತಿ ಎಂದು ಹೇಳೋಣ ಏಕೆಂದರೆ ಈ ಸಂಭಾವಿತ ವ್ಯಕ್ತಿ ಈ ರೀತಿ ಚಲಿಸಲು ಪ್ರಯತ್ನಿಸುತ್ತಿರುವಾಗ ಘರ್ಷಣೆ ಶಕ್ತಿ ಇರುತ್ತದೆ ಇದು ಈ ವಿಮಾನದಲ್ಲಿ ನಿವ್ವಳ ಬಲದ ಕಾರ್ಯನಿರ್ವಹಣೆಯಾಗಿದ್ದು ಇದು ವೇಗವರ್ಧನೆಗೆ ಕಾರಣವಾಗುತ್ತದೆ ನಾನು ಇದನ್ನು m a ಗೆ ಸಮನಾಗಿ ಬರೆಯಬಲ್ಲೆ ಏಕೆಂದರೆ ದ್ರವ್ಯರಾಶಿಯಲ್ಲಿನ ಬದಲಾವಣೆಯು ನಗಣ್ಯ ಎಂದು ನಾನು ಹೇಳುವುದke ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದರೆ ಸರಾಸರಿ ವೇಗವರ್ಧನೆ ಎಂದು ಹೇಳೋಣ ಡಿಸೈನರ್ ಆರಂಭಿಕ ಹಂತವಾಗಿ ಅದನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಈ ವೇಗವರ್ಧನೆಯು ಸ್ಥಿರವಾಗಿರುವುದಿಲ್ಲ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಏಕೆಂದರೆ ವೇಗ ಹೆಚ್ಚಾದಂತೆ ಈ ಡ್ರ್ಯಾಗ್ ಬದಲಾಗುತ್ತಿರುತ್ತದೆ ಡ್ರ್ಯಾಗ್ is half rho V square S CD means CD naught plus K CL square ಲಿಫ್ಟ್ ಮೊದಲ ಅಂದಾಜಿನಷ್ಟು ಅಲ್ಲ ಎಂದು ನಾನು ಹೇಳಿದರೂ ಡ್ರ್ಯಾಗ್ ವೇಗದ ಚೌಕಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಸ್ವಾಭಾವಿಕವಾಗಿ ವೇಗವರ್ಧನೆಯು ಸಹ ಬದಲಾಗುತ್ತಲೇ ಇರುತ್ತದೆ ಆದರೆ ನಾನು ಡಿಸೈನರ್ ಆರಂಭಿಕ ವಿನ್ಯಾಸ ಹಂತವಾಗಿರುತ್ತೇನೆ ಸರಿ ಎಂದು ನಾನು ಹೇಳುತ್ತೇನೆ ನಾನು ಸರಾಸರಿ ವೇಗವರ್ಧನೆಯನ್ನು ತೆಗೆದುಕೊಳ್ಳುತ್ತೇನೆ ತದನಂತರ ನಾನು T by W minus D by W minus F f by W equal to a by g ಗೆ ಸಮನಾಗಿ ನೋಡಿದರೆ ಆದ್ದರಿಂದ ನಾನು ಮೌಲ್ಯಮಾಪನವನ್ನು ಪಡೆಯಲು ಬಯಸಿದರೆ T by W ಕನಿಷ್ಟ ಯಾವುದು ನಾನು ಕನಿಷ್ಟ T by W ಅನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಡಿಸೈನರ್ನ ಟ್ರಿಕ್ ಇಲ್ಲಿ ಏನು ಅವರು ಸರಿ ಎಂದು ಹೇಳುತ್ತಾರೆ ಒತ್ತಡಕ್ಕೆ ಹೋಲಿಸಿದರೆ ಡ್ರ್ಯಾಗ್ ದೊಡ್ಡದಲ್ಲ ಘರ್ಷಣೆ ಬಲ ಸರಿ ನಾನು ಅದನ್ನು ನಿರ್ಲಕ್ಷಿಸುತ್ತಿದ್ದೇನೆ ಆದ್ದರಿಂದ ಅದು ಪ್ರಮಾಣಾನುಗುಣವಾಗಿರುತ್ತದೆ ಅದು ಅನುಪಾತದ ವೇಗವರ್ಧನೆಗೆ ಕಾರಣವಾಗುತ್ತದೆ ಅದು ಗ್ರಾಂನಿಂದ ಮತ್ತು ಈ ಅಂತರದಲ್ಲಿ ನಾನು ಸರಾಸರಿ ವೇಗವರ್ಧನೆ ಎಂದು if ಹಿಸಿದರೆ ಅದು ಆಗುತ್ತದೆ ಎಂದು ನಿಮಗೆ ತಿಳಿದಿದೆ ನಾನು V square minus U square equal to 2 a s ಗೆ ಸಮನಾಗಿರುತ್ತದೆ ಆದ್ದರಿಂದ a U 0 ಆಗಿದ್ದು 0 ರಿಂದ ಪ್ರಾರಂಭವಾಗುವುದರಿಂದ V square by 2s ಆದ್ದರಿಂದ ಆ ವಿಮಾನವು ನಿಗದಿತ ಅಂತರದಲ್ಲಿ ಟೇಕ್ಆಫ್ ಆಗಿರಬೇಕು ಎಂದು ನಾನು ವಿನ್ಯಾಸಗೊಳಿಸಲು ಬಯಸಿದರೆ ಈ ಮೂಲಕ ನೀಡಲಾಗುವ ವಾಯುಬಲವೈಜ್ಞಾನಿಕ ಸ್ಥಿತಿಯಿಂದ ಅಗತ್ಯವಿರುವ V liftoff ಯಾವುದು ಎಂದು ನನಗೆ ತಿಳಿದಿದೆ ಆದ್ದರಿಂದ ಕನಿಷ್ಟ ಅಗತ್ಯವಿರುವ T by W ಏನೆಂದು ನಾನು ಸುಲಭವಾಗಿ ಕಂಡುಹಿಡಿಯಬಹುದು ಈ ಭಾಗ ಸ್ಪಷ್ಟವಾಗಿದೆಯೇ Cessna ಮಾದರಿಯ ವಿಮಾನಕ್ಕೆ V liftoff ವಿಶಿಷ್ಟವಾಗಿ ಬರುತ್ತಿದೆ ಎಂದು ಭಾವಿಸೋಣ ಅದು ಸೆಕೆಂಡಿಗೆ 30 ಮೀಟರ್ ಆಗಿರಬಹುದು ಇದು 300 ಮೀಟರ್ ಎಂದು ಹೇಳೋಣ ಆಗ ಅಗತ್ಯವಿರುವ ವೇಗವರ್ಧನೆ ಅಥವಾ ವೇಗವರ್ಧನೆಯು 900 by 600 ರವರೆಗೆ ಸಂಭವಿಸುತ್ತದೆ ಮತ್ತು ಇದು 9 ರಿಂದ 6 ಅನ್ನು ನೀಡುತ್ತದೆ ಮತ್ತು ಅದು ಪ್ರತಿ ಸೆಕೆಂಡಿಗೆ 1 5 ಮೀಟರ್ ಆದ್ದರಿಂದ TW ಈಗ ಸ್ಥೂಲವಾಗಿ 1 5 by 10 ಅಥವಾ 9 8 ಆಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಈ ಮಿಷನ್ ಸಾಧಿಸಲು TW ಏನು ಸಹಜವಾಗಿ ಡ್ರ್ಯಾಗ್ ಮತ್ತು ಇದು 0 ಆಗಿರುವುದಿಲ್ಲ ಆದ್ದರಿಂದ ನೀವು ಅದನ್ನು ಸರಿಯಾಗಿ ಮಾಡಬಹುದು ನೀವು ಆ ಮೌಲ್ಯಗಳನ್ನು ಸೇರಿಸುವುದನ್ನು ಮುಂದುವರಿಸಬಹುದು ಮತ್ತು ಅಗತ್ಯವಿರುವದನ್ನು ನೀವು ತಿಳಿದುಕೊಳ್ಳುತ್ತೀರಿ ಆದ್ದರಿಂದ ಅದುTW ಏರಲು ಡಿಸೈನರ್ ಆಗಿ ನಮಗೆ ಹೇಗೆ ಆಲೋಚನೆ ಸಿಕ್ಕಿತು ಇವೆಲ್ಲವೂ ನಾನು ಚರ್ಚಿಸುತ್ತಿದ್ದೇನೆ ದಯವಿಟ್ಟು ನಿಮ್ಮ ಆಲೋಚನಾ ಪ್ರಕ್ರಿಯೆಯು ಸರಿಯಾಗಿದ್ದರೆ ಅದು ಡಿಸೈನರ್ ಅನ್ನು ಅರ್ಥಮಾಡಿಕೊಳ್ಳಿ ಅದು ಭೌತಶಾಸ್ತ್ರದ ನಿಯಮವನ್ನು ಆಧರಿಸಿದೆ ಆಗ ನೀವು ಹಲವಾರು ತಪ್ಪುಗಳನ್ನು ಮಾಡುವುದಿಲ್ಲ ಯಾವುದೇ ರೀತಿಯಲ್ಲಿ ಡಿಸೈನರ್ ತಪ್ಪುಗಳನ್ನು ಮಾಡುತ್ತಾರೆ ಡಿಸೈನರ್ ಸಂಘರ್ಷವನ್ನು ಎದುರಿಸಬೇಕಾಗುತ್ತದೆ ಆ ಎಲ್ಲಾ ಹೊಣೆಗಾರಿಕೆಗಳ ಅನಿಶ್ಚಿತತೆಗಳು ಇವೆ ಆದರೆ ನೀವು ಡಿಸೈನರ್ ಆಗಿ ನಿಮ್ಮ ಮೂಲಭೂತ ವಿಷಯದಲ್ಲಿ ದೃಢವಾಗಿದ್ದರೆ ಆ ಘರ್ಷಣೆಗಳನ್ನು ಮತ್ತು ಆ ಎಲ್ಲಾ ತಪ್ಪುಗಳನ್ನು ನಿಭಾಯಿಸಲು ನಿಮಗೆ ಸಾಕಷ್ಟು ವಾದಗಳಿವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅಂದರೆ ನಾನು ಹೇಗೆ ವಿನ್ಯಾಸಗೊಳಿಸುತ್ತೇನೆ ಎಂದು ಬರುವ ಮೊದಲು ನಾನು ಇದಕ್ಕೆ ಹೆಚ್ಚಿನ ತೂಕವನ್ನು ಏಕೆ ನೀಡುತ್ತೇನೆ ಏರಲು ನಾವು T minus D minus W sin gammaವನ್ನು m a ಗೆ ಸಮಾನವಾಗಿ ತಿಳಿದಿದ್ದೇವೆ ಸ್ಥಿರವಾದ ಏರಿಕೆಗೆ ಅದು ಶೂನ್ಯ ಎಂದು ನಾವು ಊಹಿಸುತ್ತೇವೆ ಆದರೆ ನೀವು ವೇಗವರ್ಧಿತ ಚಲನೆಯಲ್ಲಿ ಏರಲು ಬಯಸಿದರೆ T by W by CL by CD plus sin gamma plus a by g ಗ್ಗೆ ಸರಿಸುಮಾರು 1 ಕ್ಕೆ ಸಮನಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ mW by g ಆಗಿರುತ್ತದೆ m ಸರಿಯಾಗಿದ್ದರೆ ಅದರ ಡಿಸೈನರ್ ಆಗಿ CLCD 15 ಅಥವಾ 13 ಆಗಿರುತ್ತದೆ ಆದ್ದರಿಂದ ನಾನು 15 ಅನ್ನು ಹಾಕುತ್ತೇನೆ ನಾನು 10 ಡಿಗ್ರಿ ಕೋನದಲ್ಲಿ ಏರಲು ಬಯಸುತ್ತೇನೆ ಎಂದು ಹೇಳೋಣ ಆದ್ದರಿಂದ ನಾನು ಅದನ್ನು ಇಲ್ಲಿ Sin10 ಎಂದು ಇರಿಸಿದೆ ಮತ್ತು ಯಾವ ರೀತಿಯ ವೇಗವರ್ಧನೆಯನ್ನು ನೀವು ಆ ಸಂಖ್ಯೆಯನ್ನು 9 8 ರಿಂದ ಭಾಗಿಸಬೇಕೆಂದು ಬಯಸುತ್ತೀರಿ ಆದ್ದರಿಂದ ನೀವು ಪ್ರತಿ ಸೆಕೆಂಡಿಗೆ 5 ಮೀಟರ್ ಬಯಸಿದರೆ 5 by 9 ಆದ್ದರಿಂದ ನೀವು ಅರ್ಥಮಾಡಿಕೊಂಡಾಗ ಅಗತ್ಯವಿರುವ TW ವಿಶಿಷ್ಟ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ನಾನು ಎತ್ತರಕ್ಕೆ ಏರುತ್ತಿರುವಾಗ ಎತ್ತರದ ಪರಿಣಾಮದಿಂದಾಗಿ ಮತ್ತು ಒತ್ತಡವನ್ನು ಹೆಚ್ಚಿಸುವ ಕಾರಣದಿಂದಾಗಿ ನನ್ನ ಒತ್ತಡವು ಬದಲಾಗುತ್ತಿರುತ್ತದೆ ಮತ್ತು ಅದು ಚಲಿಸುವ ಪ್ರೊಪೆಲ್ಲರ್ಗೆ ಕ್ರಿಯಾತ್ಮಕ ಒತ್ತಡದಿಂದಾಗಿ ಆ ಎಲ್ಲಾ ಕ್ರಿಯೆಗಳನ್ನು ನೀವು ಸಂಯೋಜಿಸಬೇಕು W ಬದಲಾಗುತ್ತದೆ ಮತ್ತು ಇಂಧನ ಬದಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದರೆ ನಾನು ಮೊದಲ ಏರಿಕೆಯ ಬಗ್ಗೆ ಮಾತನಾಡುವಾಗ ಅದು ಸುಮಾರು 1500 ಅಡಿಗಳಷ್ಟು ಇರಬಹುದು ಅಥವಾ ದೊಡ್ಡ ವಿಮಾನಕ್ಕೆ 1500 ಮೀಟರ್ ಇರಬಹುದು ಆದ್ದರಿಂದ ಅವುಗಳು ವಿವರಗಳ ವಿಷಯವಾಗಿದೆ ಆದರೆ ಇದು ನಿಮಗೆ TW ಏನು ಎಂದು ತಿಳಿಯುತ್ತದೆ ನಾವು ಯಾಕೆ ಹೆಚ್ಚು ಸಮಯವನ್ನು ಸರಿಯಾಗಿ ಕಳೆಯುತ್ತಿದ್ದೇವೆ ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಇಲ್ಲಿ ಕ್ರೂಸ್ಗಾಗಿ T equal thrust equal to drag lift equal to weight ಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ T by W ಸಿ1 by CL by CD ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು CL by CD ಗರಿಷ್ಠ CL by CD maximum ಪ್ರಯಾಣಿಸುತ್ತಿದ್ದೇನೆ ನಿಮ್ಮ CL ಅನ್ನು ನಿವಾರಿಸಲಾಗಿದೆ CL is under root CD naught by K aspect ratio ಏನು ಎಂದು ನಿಮಗೆ ತಿಳಿದಿಲ್ಲ ರೆಕ್ಕೆ ಅಂತಿಮಗೊಂಡಿಲ್ಲ ಆದ್ದರಿಂದ ಸಂಖ್ಯೆಯನ್ನು ಹೊಂದಿಲ್ಲ ಸಾಮಾನ್ಯವಾಗಿ ವಿಮಾನಕ್ಕಾಗಿ CDo 0 021 ಉತ್ತಮ ವಿಮಾನಕೆ 0 018 0 017 ಆಗಿರುತ್ತದೆ ಮತ್ತು ಸಬ್ಸಾನಿಕ್ನಿಂದ ನಾನು ಪೈ aspect ratio into e ಆಗಿ ಬರೆಯಬಹುದು ನೀವು aspect ratio 8 ಅನ್ನು ತೆಗೆದುಕೊಂಡರೆ ಅದು ಕೆಟ್ಟ ಆಯ್ಕೆಯಲ್ಲ ಮತ್ತು e0 7 ಕ್ಕೆ ಸಮನಾಗಿರುವುದು ಕೆಟ್ಟ ಆಯ್ಕೆಯಾಗಿಲ್ಲ ಆದ್ದರಿಂದ ಅದು ನೀವು CL ಎಂದರೇನು ಎಂಬ ಕಲ್ಪನೆಯನ್ನು ನೀಡುತ್ತದೆ ನೀವು ಹಾರಾಟ ನಡೆಸಬೇಕು ಇದರಿಂದಾಗಿ CLCD max ಏನೆಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಕನಿಷ್ಠ ಅಗತ್ಯವಿರುವ ಒತ್ತಡ ಏನು ಎಂದು ನಿಮಗೆ ತಿಳಿದಿರುತ್ತದೆ ಆದರೆ ಸಂಘರ್ಷ ಹೇಗೆ ಬರುತ್ತದೆ ಎಂದು ನೀವು ಈಗ ನೋಡುವ ಸಮಸ್ಯೆಯಿದೆ ಅಗತ್ಯವಾದ ಕನಿಷ್ಠ ಒತ್ತಡಕ್ಕಾಗಿ ನಾನು ಇಲ್ಲಿ ಹಾರಲು ಬಯಸಿದರೆ ನಾನು ನಿರ್ದಿಷ್ಟ ಎತ್ತರದಲ್ಲಿ CLCD ಗರಿಷ್ಠವಾಗಿರುತ್ತದೆ ಜೆಟ್ ಚಾಲಿತ ವಿಮಾನದ ಎತ್ತರವನ್ನು ಎಂಜಿನ್ ಒತ್ತಡ ನಿರ್ದಿಷ್ಟ ಇಂಧನ ಬಳಕೆಯ SFC ನಿರ್ಧರಿಸುತ್ತದೆ ಸಾಮಾನ್ಯವಾಗಿ ಟ್ರೋಪೋಪಾಸ್ನಲ್ಲಿ 10 ರಿಂದ 11 ಕಿಲೋಮೀಟರ್ಗಳಷ್ಟು ತಾಪಮಾನ ವ್ಯತ್ಯಾಸವು ಅಲ್ಲಿ ನಗಣ್ಯವಾಗಿರುತ್ತದೆ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಆದ್ದರಿಂದ ಯಾವುದೇ ಜೆಟ್ ಚಾಲಿತ ವಿಮಾನವು ಯಾವಾಗಲೂ ಆ ಎತ್ತರದಲ್ಲಿ ವಿಹಾರವನ್ನು ಹಾರಲು ಹೋರಾಡುತ್ತದೆ ಅದು ಪರೋಕ್ಷವಾಗಿ ನಾನು Rho ಹೇಳುತ್ತಿದ್ದೇನೆ Rho ಎಂದರೆ 10 ರಿಂದ 11 ಕಿಲೋಮೀಟರ್ ಎತ್ತರದಲ್ಲಿ ಎತ್ತರದ ಸಾಂದ್ರತೆ ಅಥವಾ ಗಾಳಿಯ ಸಾಂದ್ರತೆ ದೆಹಲಿಯಿಂದ ಬಾಂಬೆಗೆ ಅಥವಾ ಚೆನ್ನೈಗೆ ಸಹ ನೀವು ಅಂತಹ ಯಾವುದೇ ಏರ್ಬಸ್ ಅಥವಾ ಬೋಯಿಂಗ್ ವಿಮಾನದಲ್ಲಿ ಹಾರಾಟ ನಡೆಸುತ್ತಿರುವಾಗ ನಾವು 33000 ಅಡಿಯಲ್ಲಿ ಹಾರಾಟ ನಡೆಸುತ್ತಿದ್ದೇವೆ ಎಂದು ಪೈಲಟ್ ಇನ್ ಕಮಾಂಡ್ ಘೋಷಿಸುವುದನ್ನು ನೀವು ಕಾಣಬಹುದು ಆದ್ದರಿಂದ ಅವರು ಮಾತನಾಡುತ್ತಿರುವ ಎತ್ತರದ ಬಗ್ಗೆ Rho ಅನ್ನು ನಿವಾರಿಸಿದರೆ ಸಮಸ್ಯೆ ಮತ್ತು rho ಸ್ಥಿರವಾದ ಅದೇ ಸಮಯದಲ್ಲಿ CL is under root CD naught by K ಇದನ್ನು ನಿವಾರಿಸಲಾಗಿದೆ ಆದ್ದರಿಂದ ನಿಮ್ಮ V ಅನ್ನು 2 W by S by rho CL ಸ್ಥಿರಗೊಳಿಸುತ್ತದೆ CL ಇದು ಮತ್ತು Rho ಇಲ್ಲಿ ನಿವಾರಿಸಲಾಗಿದೆ ಮತ್ತು ನೀವು ನಿರೀಕ್ಷಿಸುವ ಕ್ರೂಸ್ ಸಮಯದಲ್ಲಿ ವೇಗಕ್ಕಿಂತ ವೇಗವು ಕಡಿಮೆಯಾಗುತ್ತದೆ ನೀವು ವೇಗವಾಗಿ ಹೋಗಲು ಬಯಸುತ್ತೀರಿ ಅದಕ್ಕಾಗಿಯೇ ಆ ಎತ್ತರದಲ್ಲಿಯೂ ಸಹ ರಾಜಿ ಉಂಟಾಗುತ್ತದೆ ಮತ್ತು ಆ ಇಂಧನ ಬಳಕೆಗೆ ಹೆಚ್ಚಿನ ತೂಕವನ್ನು ನೀಡಲಾಗುತ್ತದೆ ಏಕೆಂದರೆ ನೀವು ಯಾವುದೇ ರೀತಿಯಲ್ಲಿ ವೇಗವಾಗಿ ಚಲಿಸಬೇಕಾದರೆ ಪ್ರಯಾಣಿಕರು ಇಲ್ಲಿಂದ ದೆಹಲಿಗೆ ಇಷ್ಟಪಡುವುದಿಲ್ಲ ನೀವು ಒಂದು ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದರೆ ಜನರು ಕಿರಿಕಿರಿಗೊಳ್ಳುತ್ತಾರೆ ಆದ್ದರಿಂದ ಈ ಪರಿಸ್ಥಿತಿಗಳೊಂದಿಗೆ ನೀವು ಹಾರುತ್ತಿರುವ ಎಲ್ಲಾ ಸಮಯದಲ್ಲೂ ಸಂಘರ್ಷ ಬರುತ್ತದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ಆದರೆ TW ಎಷ್ಟು ಅಗತ್ಯವಿದೆಯೆಂದು ನೀವು ಯಾವಾಗಲೂ ಕಂಡುಹಿಡಿಯಬಹುದು ಒಮ್ಮೆ ನೀವು CLCD ಅನ್ನು ತಿಳಿದಿದ್ದರೆ ನೀವು ಯಾವಾಗಲೂ CD CLCD Max ಹಾರಾಟ ನಡೆಸುವ ಅಗತ್ಯವಿಲ್ಲ ಆದ್ದರಿಂದ ಇದು TW ಮತ್ತು ನಾವು ನಿಮಗೆ ವಿವಿಧ ವಿಮಾನಗಳಿಗಾಗಿ ಕೆಲವು ಸಂಖ್ಯೆಗಳನ್ನು ನೀಡಿದ್ದೇವೆ ಆದರೆ ಡಿಸೈನರ್ ಆಗಿ ನೀವು ಏನು ಮಾಡಬೇಕು ಕೆಲವು ಮಿಷನ್ ಅವಶ್ಯಕತೆಯ ಆಧಾರದ ಮೇಲೆ ನೀವು ಈ ವಿಷಯವನ್ನು ಕಲಿಯಲು ಬಯಸಿದರೆ ನಿರ್ದಿಷ್ಟ ರೀತಿಯ ವಿಮಾನಗಳಿಗೆ Cessna 206 ಅನ್ನು ತೆಗೆದುಕೊಳ್ಳಲು TW ಎಷ್ಟು ಇರಬೇಕು ಎಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸುತ್ತೀರಿ ಪೈಪರ್ ಸರಟೋಗಾ ತೆಗೆದುಕೊಳ್ಳಿ ಏರ್ಬಸ್ ಎ 320 ತೆಗೆದುಕೊಳ್ಳಿ ಮತ್ತು ಇದನ್ನು ಅನ್ವಯಿಸಿ ಮತ್ತು ನೀವು CLCD ಅನ್ನು ಹಾರಿಸಬೇಕು ಡಿಸೈನರ್ ಯಾವ ರೀತಿಯ TWಅನ್ನು ಇಟ್ಟುಕೊಂಡಿರಬೇಕು ಮತ್ತು ನಿಜವಾದ ಸಂಖ್ಯೆಗಳನ್ನು ನೋಡಬೇಕು ಮತ್ತು ಅವು ಹೇಗೆ ಹತ್ತಿರದಲ್ಲಿವೆ ಅದು ಡಿಸೈನರ್ ಆಗಲು ಕಲಿಯುವ ಭಾಗವಾಗಿದೆ ಈಗ ನಮ್ಮಲ್ಲಿ ಪ್ರೊಪೆಲ್ಲರ್ ಚಾಲಿತ ವಿಮಾನವು ಐಸಿ ಎಂಜಿನ್ ಹೊಂದಿರುವ ಬ್ಯಾಕ್ ಅಪ್ ಹೊಂದಿರುವಂತಹ ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕಾಗಿ ಆ ಪ್ರಶ್ನೆಗೆ ಹಿಂತಿರುಗಿ ಅವುಗಳನ್ನು ಪವರ್ Horsepower ಎಂದು ರೇಟ್ ಮಾಡಲಾಗಿದೆ ಆ Horsepower ಅರ್ಥವೇನು ಇದು ದಹನ ನಡೆಯುವ ನಿಮ್ಮ ಕೋಣೆ ಇದು ನಿಮ್ಮ ಬ್ರೇಕ್ ನೀವು ಪ್ರೊಪೆಲ್ಲರ್ ಅನ್ನು ಹಾಕಿದ್ದೀರಿ ಆದ್ದರಿಂದ ಬ್ರೇಕ್ನಲ್ಲಿ Horsepower ಶಕ್ತಿ ಲಭ್ಯವಿದೆ ಈಗ ನೀವು ಅದನ್ನು ಪ್ರೊಪೆಲ್ಲರ್ ಬಳಸಿ ಪರಿಣಾಮಕಾರಿಯಾಗಿ ಬಳಸುತ್ತೀರಿ ಆದ್ದರಿಂದ ಇದು ಪವರ್ ಬ್ರೇಕ್ ಆಗುತ್ತದೆ ಮತ್ತು ಇದು ಪವರ್available ಅದು ಬ್ರೇಕ್ನಲ್ಲಿ ಶಕ್ತಿಗೆ ಸಮನಾಗಿರುವುದಿಲ್ಲ ಬ್ರೇಕ್ನಲ್ಲಿ ಅಧಿಕಾರಕ್ಕೆ ಬರುವ ನಷ್ಟಗಳು ಉಂಟಾಗುತ್ತವೆ ನಿಮ್ಮ ಇಂಧನ ಬಳಕೆಯನ್ನು ಈ ಸಂಭಾವಿತ ಶಕ್ತಿಯಿಂದ ನಿರ್ಧರಿಸಲಾಗುತ್ತದೆ ಪ್ರೊಪೆಲ್ಲರ್ ದಕ್ಷತೆಯಿಂದ ನಿರ್ಧರಿಸಲ್ಪಟ್ಟ ಇದರಿಂದ ಹೊರಬರಲು ನೀವು ಎಷ್ಟು ಉಪಯುಕ್ತ ಶಕ್ತಿಯನ್ನು ಹೊಂದಿದ್ದೀರಿ ಆದ್ದರಿಂದ ಈಗ ಜೆಟ್ ಚಾಲಿತ ನಾಮಕರಣಕ್ಕಾಗಿ ನಾವು ಥ್ರಸ್ಟ್ ಲೋಡಿಂಗ್ ಬಗ್ಗೆ ಮಾತನಾಡುವ ನೈಸರ್ಗಿಕ ಪ್ರಶ್ನೆ ಬರುತ್ತದೆ ಪವರ್ ಲೋಡಿಂಗ್ ಎಂದು ಏನಾದರೂ ಇದೆಯೇ ಅದರೊಳಗೆ ಬರುವ ಮೊದಲು ನಾನು ಹೇಗೆ ವ್ಯಾಖ್ಯಾನಿಸುತ್ತೇನೆ ಶಕ್ತಿಯಿಂದ ಒತ್ತಡಕ್ಕೆ ಹೇಗೆ ಅನುವಾದಿಸಬೇಕು ಎಂಬ ತಿಳುವಳಿಕೆಯನ್ನು ಪಡೆಯಲು ನಾನು ಹೇಗೆ ಸಿದ್ಧಪಡಿಸುತ್ತೇನೆ ಮತ್ತು ಈ ಶಕ್ತಿ ಏನು ನಿರ್ದಿಷ್ಟ rpm ಪಡೆಯಲು ಪ್ರೊಪೆಲ್ಲರ್ನ ವೇಗವರ್ಧನೆಗಳ ಹೊರತಾಗಿ ಮುಖ್ಯವಾಗಿ ಪ್ರೊಪೆಲ್ಲರ್ ಅನುಭವಿಸಿದ ಡ್ರ್ಯಾಗ್ ಅನ್ನು ಜಯಿಸಲು ಈ ಶಕ್ತಿಯ ಅಗತ್ಯವಿದೆ ಆದ್ದರಿಂದ ಪವರ್ ಲೋಡಿಂಗ್ ಅನ್ನು ಹೇಗೆ ಸಾಂಪ್ರದಾಯಿಕವಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ನೋಡೋಣ horsepower to weight ratio ನಮ್ಮ ಮನಸ್ಸಿನಲ್ಲಿದೆ ನಾವು thrust to weight ratioಕ್ಕೆ ಒತ್ತು ನೀಡಿದ್ದೇವೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಒತ್ತಡವನ್ನು horsepower ಭಾಷಾಂತರಿಸುವಾಗ ನಮ್ಮ ಮನಸ್ಸು ಹೀಗೆ ಹೇಳುತ್ತದೆ horsepower to weight ratio ಏನು ಅದು ನೈಸರ್ಗಿಕ ಪ್ರಶ್ನೆ ಇದನ್ನು ನೆನಪಿನಲ್ಲಿಡಿ ಮತ್ತು ವಾಸ್ತವದಲ್ಲಿ ವಿಷಯಗಳನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಎಂಬುದನ್ನು ನೀವು ಗಮನಿಸಬೇಕು ಇಲ್ಲದಿದ್ದರೆ ನೀವು ತಪ್ಪುಗಳನ್ನು ಮಾಡಬಹುದು ಆದ್ದರಿಂದ ನಿಜವಾದ ಆಚರಣೆಯಲ್ಲಿ power loading ಅನ್ನು horspowerಯಿಂದ ಹಿಮ್ಮುಖ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಇದು ಮುಖ್ಯವಾದುದು TW ಏನು ಹೇಳುತ್ತದೆ ಆದ್ದರಿಂದ horsepower to weight ಆದರೆ ವಾಸ್ತವವಾಗಿ ಇದನ್ನು ನಮ್ಮ ಮನಸ್ಸಿಗೆ ಬರುವ horsepower to weight ratio ಎಂದು ವ್ಯಾಖ್ಯಾನಿಸಲಾಗಿದೆ ನೀವು TW ಪರಿಕಲ್ಪನೆಯನ್ನು ವಿಸ್ತರಿಸಿದಾಗ ಇದು ನಿಮಗೆ ಮುಖ್ಯವಾಗಿದೆ ಅರ್ಥಮಾಡಿಕೊಳ್ಳಬೇಕು ಸಾಮಾನ್ಯವಾಗಿ ವಿಮಾನಕ್ಕೆ ಈ ಅನುಪಾತವು 10 ರಿಂದ 15 ರ ಕ್ರಮವಾಗಿರಬಹುದು ಏರೋಬ್ಯಾಟಿಕ್ಗೆ ಅದು 6 ಇದು W by horsepower ಆಗಿದೆ ಅವು ವಿಶಿಷ್ಟ ಸಂಖ್ಯೆಯಾಗಿದ್ದು ವಿಮಾನದ ವಿಭಿನ್ನ ತೂಕದ ವರ್ಗಕ್ಕಾಗಿ ನೀವು ಈ ಸಂಖ್ಯೆಯನ್ನು ಪಡೆಯಬಹುದು ಏಕೆಂದರೆ ಇದು ತೂಕದೊಂದಿಗೆ ಏನನ್ನಾದರೂ ಹೊಂದುತ್ತದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಬಹಳ ಮುಖ್ಯವಾದ ವಿಷಯವೆಂದರೆ ಅದಕ್ಕಾಗಿಯೇ W by hp horsepower to thrust ಆ ಪ್ರಶ್ನೆಗೆ ಉತ್ತರಿಸಲು ನಾನು ಷರತ್ತುಬದ್ಧವಾಗಿರುವ ಕಾರಣ ನಾನು ಮ್ಯಾಪಿಂಗ್ ಅನ್ನು ಹೇಗೆ ಸೆಳೆಯುತ್ತೇನೆ ವೇಗವರ್ಧನೆ ಇದ್ದರೆ ನಾನು force ದೃಷ್ಟಿಯಿಂದ ಮಾತ್ರ ಯೋಚಿಸುತ್ತೇನೆ ಆದರೆ ನಾವು ಈಗ power rating ಮೂಲಕ ರೇಟ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಮತ್ತೆ Raymerನಿಂದ ಬಂದಿದೆ ಎಂದು ನೋಡೋಣ ಪ್ರೊಪೆಲ್ಲರ್ ಚಾಲಿತ ವಿಮಾನವು ಬಹಳ ಮುಖ್ಯವಾದ ಹೇಳಿಕೆಗಳನ್ನು ನೀಡುತ್ತದೆ ನಾನು ಇದನ್ನು ಪ್ರೊಪೆಲ್ಲರ್ ಮೂಲಕ ಬರೆಯುತ್ತಿದ್ದೇನೆ ಇದು ನಾವು ಚರ್ಚಿಸಿದಂತೆ ಯಾವುದೇ ತೊಂದರೆಯಿಲ್ಲ ಒತ್ತಡ ಏನು ಇದು ಬ್ರೇಕ್ ಆಗಿದ್ದು ಅದು ಪವರ್ ಬ್ರೇಕ್ horsepowerಯನ್ನು ಹೊಂದಿರುತ್ತದೆ ನಾನು ಪ್ರೊಪೆಲ್ಲರ್ ಅನ್ನು ಲಗತ್ತಿಸುತ್ತೇನೆ ಆದ್ದರಿಂದ ಪ್ರೊಪೆಲ್ಲರ್ ತಿರುಗಿದಾಗ ಅದು ಗಾಳಿಯನ್ನು ಈ ದಿಕ್ಕಿಗೆ ತಳ್ಳುತ್ತದೆ ಮತ್ತು ಅದು ಒತ್ತಡವನ್ನು ಉಂಟುಮಾಡುತ್ತದೆ ಮೂಲಭೂತ ತಿಳುವಳಿಕೆ ಇರುತ್ತದೆ ಮತ್ತು ಪ್ರೊಪೆಲ್ಲರ್ ಬಹುತೇಕ ರೆಕ್ಕೆಗಳಂತೆ ದಾಳಿಯ ಕೋನದಲ್ಲಿ ತಿರುಗಿದಾಗ ಅದು ಈ ರೀತಿ ಹೋಗುತ್ತದೆ ಎಂದು ನೀವು ತಿಳಿಯಬಹುದು ಆದ್ದರಿಂದ ಇಲ್ಲಿ ಒಂದು ಲಿಫ್ಟ್ ಇದೆ ನೀವು ಈ ಲಿಫ್ಟ್ನಂತೆ ಯೋಚಿಸಬಹುದು ಮತ್ತು ಇಲ್ಲಿ ಎಳೆಯಿರಿ ಮತ್ತು ಈ ಡ್ರ್ಯಾಗ್ ಅನ್ನು motor power ಯಿಂದ ಅಥವಾ ನಾನು ಪಡೆದ ಯಾವುದೇ ಕಾರ್ಯವಿಧಾನದಿಂದ ಜಯಿಸಬೇಕು ನಾನು ಗ್ರಹಿಸಲು ಬಯಸಿದರೆ ಅದು ಎಂಜಿನ್ ಒದಗಿಸಿದ horsepowerಗೆ ಒತ್ತಡದ output ಎಂದು ನಾನು ವ್ಯಾಖ್ಯಾನಿಸುತ್ತೇನೆ ಹೀಗಾಗಿ TW ಅನ್ನು np into hp by W 1 by V ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಸಹಜವಾಗಿ 550 ನಿಮಗೆ ತಿಳಿದಿರುವ FPS ನಮಗೆ 550 ಬೇಕಾಗುತ್ತದೆ ಏಕೆಂದರೆ horsepowerಯಿಂದಾಗಿ FPSನಲ್ಲಿ ವ್ಯಾಟ್ ಆಗಿ ಪರಿವರ್ತಿಸಬೇಕಾಗಿದೆ ಈ V ಏಕೆ ಬಂದಿದೆ ಅದು ವಿಹಾರ ಮಾಡುತ್ತಿದ್ದರೆ ಶಕ್ತಿಯು ವೇಗಕ್ಕೆ Powerವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ನಾವು ನೋಡಬಹುದು ಮತ್ತು np into hp ಎಂದರೆ ಏನು ಈ ಬ್ರೇಕ್ನಿಂದ ಹೊರತೆಗೆಯಲಾದ ಶಕ್ತಿ ಎಷ್ಟು ಶಕ್ತಿಯನ್ನು ಹೊರತೆಗೆಯಲಾಗಿದೆ V ನಿಂದ ಭಾಗಿಸಲಾಗಿದೆ ಏಕೆಂದರೆ ಸ್ಥಿರ ವೇಗದಲ್ಲಿ ಚಲಿಸುವಿಕೆಯು ನನಗೆ ಒತ್ತಡವನ್ನು ನೀಡುತ್ತದೆ ಮತ್ತು ನಂತರ ನಾನು ಅದನ್ನು W ನಿಂದ ಭಾಗಿಸುತ್ತೇನೆ ಆದ್ದರಿಂದ ನಾನು TW ಅನ್ನು ಪಡೆಯುತ್ತೇನೆ ಇದು ನಾನು ಗ್ರಹಿಸುವ ವಿಧಾನವಾಗಿದೆ ಆದ್ದರಿಂದ TW hpWಗೆ ಅನುಪಾತದಲ್ಲಿರುತ್ತದೆ ಎಂದು ನೀವು ನೋಡಬಹುದು ಮತ್ತು ಇಲ್ಲಿ V ಕುಳಿತುಕೊಳ್ಳುತ್ತದೆ ಆದ್ದರಿಂದ ನಾನು ಪವರ್ ಲೋಡಿಂಗ್ ಅನ್ನು ದೃಶ್ಯೀಕರಿಸಲು ಪ್ರಯತ್ನಿಸುತ್ತಿರುವಾಗ ಪವರ್ ಲೋಡಿಂಗ್ hpWಅಲ್ಲ ಪವರ್ ಲೋಡಿಂಗ್ Whp ಆಗಿದೆ ಆದ್ದರಿಂದ ಇದನ್ನು ಸಾಹಿತ್ಯದಲ್ಲಿ ನಿರ್ವಹಿಸಿದ ರೀತಿ ಅಥವಾ ನೀವು ನೋಡಿದರೆ ಯಾವುದೇ ಕೈಪಿಡಿ ಇದು ನೀವು ಗ್ರಹಿಸುವ ವಿಧಾನ ಇದು ನನ್ನ ಪವರ್ ಲೋಡಿಂಗ್ ಆಗಿದ್ದರೆ ಇದು ನಾನು ಯಾವ ವೇಗದಲ್ಲಿ ಚಲಿಸುತ್ತಿದ್ದೇನೆ ಎಂಬುದು ದಕ್ಷತೆಯಾಗಿದೆ ಆಗ ನಾನು ಸಮಾನವಾಗಿ TW ಎಂದು ನೋಡಬಹುದು ಏಕೆಂದರೆ ನಾನು TW ಮೂಲಕ ಸಂಭಾಷಿಸುತ್ತಿದ್ದೇನೆ ಆದ್ದರಿಂದ TW ಆ ವೇಗದಲ್ಲಿ ಇದು ಹೆಚ್ಚು ಯಂತ್ರವು horsepower of hp with a propeller efficiency of np ಯ ಪ್ರೊಪೆಲ್ಲರ್ ದಕ್ಷತೆಯೊಂದಿಗೆ ತಲುಪಿಸುವಾಗ ಅದು ಉತ್ತಮವಾಗಿದೆ ಆದ್ದರಿಂದ hpW ಲೋಡಿಂಗ್ ವಿಲೋಮವಾಗಿದೆ ಮತ್ತು ವಿಶಿಷ್ಟ ಮೌಲ್ಯಗಳು ನಾನು ನಿಮಗೆ TWಅನ್ನು ನೀಡಿದರೆ ನಾನು TWಬರೆಯುವಾಗ ಸಮುದ್ರ ಮಟ್ಟದಲ್ಲಿ ಸ್ಥಿರವಾಗಿ ಬರೆಯಬೇಕೆಂದು ನಾನು ಈಗ ಆದೇಶಿಸಿದ್ದೇನೆ ಅಲ್ಲದೆ ನಾನು ನಿಮಗೆ ಹಿಂದಿನ ಜೆಟ್ ಟ್ರೈನರ್ ಜೆಟ್ ಫೈಟರ್ ಅನ್ನು ನೀಡಿದ ವಿಭಿನ್ನ ಏರೋಪ್ಲೇನ್ ಜೆಟ್ ಟ್ರೈನರ್ಗಾಗಿ ಬರೆಯುತ್ತೇನೆ ಮತ್ತು ಜೆಟ್ ಟ್ರಾನ್ಸ್ಪೋರ್ಟ್ ಎಂದು ಹೇಳುತ್ತೇನೆ ಈ ಮೌಲ್ಯವು ಇರುತ್ತದೆ TW ಸಾಮಾನ್ಯವಾಗಿ 0 4 ಆಗಿರುತ್ತದೆ ಇಲ್ಲಿ ಅದು ಜೆಟ್ ಫೈಟರ್ ಹೆಚ್ಚು 0 9 ಮತ್ತು ಜೆಟ್ ಟ್ರಾನ್ಸ್ಪೋರ್ಟ್ 0 25 ಆಗಿರಬೇಕು ಇದು TW ಗಿಂತ ಹೆಚ್ಚಿನ ಜೆಟ್ ಫೈಟರ್ ಆಗಿರುತ್ತದೆ ಏಕೆಂದರೆ ಅದು ವೇಗವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಅಲ್ಲವೇ ಮತ್ತು ಜೆಟ್ ತರಬೇತುದಾರ ಸ್ವಲ್ಪ ಹೆಚ್ಚು ಇರಬೇಕು ಏಕೆಂದರೆ ನೀವು ಅದನ್ನು ಕಲಿಸಬೇಕಾದ ಹಲವು ಕುಶಲತೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ನಾವು ಚರ್ಚಿಸಿದ ಯಾವುದನ್ನಾದರೂ ನೀವು ಅನ್ವಯಿಸಬಹುದು ಮತ್ತು ಜೆಟ್ ಟ್ರೈನರ್ ವಿಮಾನದ ಆಯಾಮಗಳನ್ನು ತೆಗೆದುಕೊಂಡು ನೀವು ಎಷ್ಟು TWಅನ್ನು ನಿರೀಕ್ಷಿಸುತ್ತೀರಿ ಮತ್ತು ಎಷ್ಟು ಸರಿಯಾಗಿ ಬಳಸಲಾಗುತ್ತಿದೆ ಎಂಬುದನ್ನು ನೋಡಿ ನಾವು ಪವರ್ ಲೋಡಿಂಗ್ ಬಗ್ಗೆ ಮಾತನಾಡುತ್ತಿರುವುದರಿಂದ ಪವರ್ ಲೋಡಿಂಗ್ ವಿಭಾಗಕ್ಕೆ ನಾನು ಹೇಳುತ್ತೇನೆ ಏಕೆಂದರೆ ನಾವು ಪ್ರೊಪೆಲ್ಲರ್ ಚಾಲಿತ ವಿಮಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನೀವು ನೌಕಾಯಾನವನ್ನು ಹೊಂದಿದ್ದೀರಿ ನಿಮ್ಮಲ್ಲಿ ಸಾಮಾನ್ಯ ವಾಯುಯಾನ ವಿಮಾನವಿದೆ ಅವಳಿ ಎಂಜಿನ್ ಎಂದು ಹೇಳೋಣ ಆದ್ದರಿಂದ ನೈಸರ್ಗಿಕ ಪ್ರಶ್ನೆಯು ಸಾಮಾನ್ಯ ವಾಯುಯಾನ ಸಿಂಗಲ್ ಎಂಜಿನ್ ಆಗಿರುತ್ತದೆ ನಾನು ನಿಮಗೆ ಮೊದಲೇ ಸಿಂಗಲ್ ಎಂಜಿನ್ ನೀಡಿದ್ದೇನೆ ಮತ್ತು ನಂತರ ಟರ್ಬೊ ಪ್ರಾಪ್ ಟ್ವಿನ್ ಟರ್ಬೊ ಪ್ರಾಪ್ ಬರುತ್ತದೆ hp by W ಯ ವಿಶಿಷ್ಟ ಮೌಲ್ಯ ದಯವಿಟ್ಟು ಕೈಪಿಡಿಯಲ್ಲಿ ನಾವು hpW ಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಬುದನ್ನು ನೀವು ಗಮನಿಸುತ್ತೀರಿ ನೀವು HpW ಅನ್ನು ಸೂಚಿಸಲಾಗುತ್ತದೆ ಆದರೆ hp by W ಅನ್ನು power ಲೋಡಿಂಗ್ಗೆ ವಿಲೋಮವಾಗಿರುತ್ತದೆ power loading ಅನ್ನು ಸಾಂಪ್ರದಾಯಿಕವಾಗಿ W by hp ಎಂದು ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ಈ ರೀತಿಯ ಮಿಶ್ರಣವೆಂದರೆ ಅದು ಆದ್ದರಿಂದ ನೀವು ಜಾಗರೂಕರಾಗಿರಬೇಕು 04 ಆಗಿರುತ್ತದೆ ಸಾಮಾನ್ಯ ವಾಯುಯಾನ ಅವಳಿ ಎಂಜಿನ್ 0 17 ಸಿಂಗಲ್ ಎಂಜಿನ್ 0 07 ಮತ್ತು ಅವಳಿ ಟರ್ಬೊ ಪ್ರಾಪ್ 0 ಆದ್ದರಿಂದ powerloading ನ ಮೌಲ್ಯ ಯಾವುದು ಎಂದು ನೀವು ಸಮನಾಗಿ ನೋಡಿದರೆ ನೀವು ಅದರ ವಿಲೋಮವನ್ನು ತೆಗೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಇದರಿಂದ ಅದು W by hp ಆಗುತ್ತದೆ ಇದು ಪವರ್ ಲೋಡಿಂಗ್ ಆಗಿದ್ದು ಅದು ಸಾಮಾನ್ಯವಾಗಿ 25 ಆಗಿರುತ್ತದೆ ಇದು ಸರಿಸುಮಾರು 6 ಆಗಿರಬಹುದು ಇದು 14 ಆಗಿರಬಹುದು ಇದು 5 ಆಗಿರಬಹುದು 1 ರಿಂದ 0 25 ಎಷ್ಟು 1 ರಿಂದ 0 25 100 ಆಗಿರುತ್ತದೆ 4 ಟ್ವಿನ್ ಟರ್ಬೊ ಪ್ರಾಪ್ ಈ ಮೌಲ್ಯ hpWನಿಂದ ಸಾಮಾನ್ಯವಾಗಿ 0 ಆದ್ದರಿಂದ ಇದರ ವಿಲೋಮವಾಗಿರುವ W by hp 5 ಮತ್ತು ಇದು ಈ ವಿಮಾನದ ಏಕ ಎಂಜಿನ್ ಸಾಮಾನ್ಯ ವಾಯುಯಾನ 0 07 ಆಗಿದೆ ಆದ್ದರಿಂದ 1 ರಿಂದ 0 07 100 ರಿಂದ 7 ಆಗಿರುತ್ತದೆ ಆದ್ದರಿಂದ ಅದು 14 ಆಗಿರುತ್ತದೆ ಸುಮಾರು 14 ರಷ್ಟಿದೆ ಅದು ಕೇವಲ ವಿಲೋಮವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಡಿಸೈನರ್ ಆಗಿ ಕೆಲವು ಸಂಖ್ಯೆಗಳು ಈ ಪ್ರಮಾಣವನ್ನು ಒಂದಕ್ಕಿಂತ ಕಡಿಮೆ ಹೊಂದಿರುವುದನ್ನು ನೀವು ಕಾಣಬಹುದು ಆದ್ದರಿಂದ ಇದು ಸಾಮಾನ್ಯವಾಗಿ Powerloadingನ ವಿಲೋಮ ಎಂದು ನಿಮಗೆ ತಿಳಿದಿದೆ ಪವರ್ ಲೋಡಿಂಗ್ ಮೌಲ್ಯಗಳು ಸಾಮಾನ್ಯವಾಗಿ ನೀವು ಹೊಂದಿರಬೇಕಾದ ಈ ರೀತಿಯ ಭಾವನೆಯಂತೆ ಥ್ರಸ್ಟ್ ಲೋಡಿಂಗ್ ಮತ್ತು ಪವರ್ ಲೋಡಿಂಗ್ಗೆ ನಾವು ಮೊದಲ ಮಾನ್ಯತೆ ಪೂರ್ಣಗೊಳಿಸಿದ್ದನ್ನು ನೀವು ಗಮನಿಸುತ್ತಿದ್ದೀರಿ ಮತ್ತು ಬಹಳ ಮುಖ್ಯವಾದ ಮತ್ತೊಂದು ನಿಯತಾಂಕ ವಿನ್ಯಾಸ ನಿಯತಾಂಕವು wing ಲೋಡಿಂಗ್ ಆಗಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನೀವು ವಿಮಾನವನ್ನು ವಿನ್ಯಾಸಗೊಳಿಸಲು ಬಯಸಿದರೆ ನಿಮಗೆ ಅಗತ್ಯವಿರುವ wing ಲೋಡಿಂಗ್ ಯಾವುದು ಎಂದು ನೀವು ಆರಿಸುತ್ತೀರಿ ಇದರಿಂದಾಗಿ ಎಲ್ಲಾ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ಅಗತ್ಯವಿರುವ ಥ್ರಸ್ಟ್ ಲೋಡಿಂಗ್ ಯಾವುದು ಮತ್ತು ಆ ಸಂಯೋಜನೆಯ ಥ್ರಸ್ಟ್ ಲೋಡಿಂಗ್ ಮತ್ತು ವಿಂಗ್ ಲೋಡಿಂಗ್ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಏಕೆಂದರೆ ಥ್ರಸ್ಟ್ ಲೋಡಿಂಗ್ ಮತ್ತು ವಿಂಗ್ ಲೋಡಿಂಗ್ ಅನೇಕ ಅನೇಕ ಕಾರ್ಯಕ್ಷಮತೆ ಚಟುವಟಿಕೆಗಳಿಗೆ ಒಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನೀವು ನೋಡಿದ್ದೀರಿ ಆದ್ದರಿಂದ ಮುಂದಿನ ಉಪನ್ಯಾಸದ ನಂತರ ನಾನು wing ಲೋಡಿಂಗ್ಗಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ಮತ್ತು ನಾವು wing ಲೋಡಿಂಗ್ ಮಾಡುವ ಮೊದಲು ಫ್ಲಾಪ್ಗಳ ಕುರಿತು ನಾವು ಸ್ವಲ್ಪ ಚರ್ಚೆಯನ್ನು ನಡೆಸುತ್ತೇವೆ ಏಕೆಂದರೆ ಫ್ಲಾಪ್ಗಳು ವಿರೂಪಗೊಂಡಾಗ ಅದು CL maxಮೌಲ್ಯವನ್ನು ಬದಲಾಯಿಸುತ್ತದೆ ಮತ್ತು CL max ಬದಲಾದಂತೆ Vstall ಬದಲಾಗುತ್ತದೆ ಮತ್ತು ಹೆಚ್ಚಿನ ನಿಯತಾಂಕಗಳನ್ನು Vstall ಮೂಲಕ ನಿರೂಪಿಸಲಾಗುತ್ತದೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾನು Vstall ಬಗ್ಗೆ ಮಾತನಾಡುತ್ತೇನೆ ನಾನು ಫ್ಲಾಪ್ಗಳ ಬಗ್ಗೆ ಮಾತನಾಡುತ್ತೇನೆ ಮತ್ತು ನಿರ್ದಿಷ್ಟ ಫ್ಲಾಪ್ ಕಾನ್ಫಿಗರೇಶನ್ಗಾಗಿ ನಿರ್ದಿಷ್ಟ Vstall ಗೆ ಅಗತ್ಯವಿರುವ wing ಲೋಡಿಂಗ್ ಯಾವುದು ಎಂಬುದರ ಕುರಿತು ಮಾತನಾಡುತ್ತೇನೆ ನೀವು ಒಂದು ಫ್ಲಾಪ್ ಅನ್ನು ತಿರುಗಿಸಿದಾಗ ನೀವು ಹೆಚ್ಚಿನ CL maxವನ್ನು ಪಡೆಯುತ್ತೀರಿ ಎಂಬುದನ್ನು ಮರೆಯಬೇಡಿ ಆದ್ದರಿಂದ ಅದು ನಿಮಗೆ ಸೂಕ್ತವಾದುದು ಮತ್ತು ನೀವು ಹೆಚ್ಚು ಸಂಕೀರ್ಣವಾದ ಫ್ಲಾಪ್ಗಳನ್ನು ಹಾಕಿದರೆ ನಿರ್ವಹಣೆ ಒಂದು ಸಮಸ್ಯೆಯಾಗುತ್ತದೆ ನಾನು ಹೇಗೆ ನಿಭಾಯಿಸುತ್ತೇನೆ ಯಾವ ರೀತಿಯ ವಿಮಾನಗಳಿಗಾಗಿ ನಾನು ಈ ರೀತಿಯ ಫ್ಲಾಪ್ಗಳನ್ನು ಆರಿಸುತ್ತೇನೆ ಆ ಎಲ್ಲಾ ವಿಷಯಗಳನ್ನು ನಾವು ಕೆಲವು ಐತಿಹಾಸಿಕ ಡೇಟಾವನ್ನು ನೀಡುವ ಬಗ್ಗೆ ಚರ್ಚಿಸುತ್ತೇವೆ